ಆದ್ದರಿಂ ದ ಇದು IIoT ಗಾ ಗಿ ಸಂ ಪರ್ಕ ದ ಕು ರಿತು ಸರಣಿಯಲ್ಲಿ ಕೊ ನೆಯ ಉಪನ್ಯಾ ಸವಾ ಗಲಿದೆ ಇಲ್ಲಿ ಮೂ ಲತಃ ನಾ ನು ನಿಮಗೆ ZigBeeಯ ಡೆಮೊವನ್ನು ನೀ ಡಲಿದ್ದೇ ನೆ ಹಾ ಗಾ ಗಿ ನಾ ನು ಹಾ ಗೆ ಮಾ ಡು ವ ಮೊದಲು ZigBeeಯ ಕೆಲವು ಮೂ ಲಭೂ ತ ಅಂ ಶಗಳನ್ನು ಇದು ಹೇ ಗೆ ಕಾ ರ್ಯ ನಿರ್ವ ಹಿಸು ತ್ತದೆ ಮತ್ತು ನೀ ವು ಕೆಲಸ ಮಾ ಡಲು ZigBee ಅನ್ನು ಹೇ ಗೆ ಕಾ ನ್ಫಿಗರ್ ಮಾ ಡಬಹು ದು ಎಂ ಬು ದನ್ನು ನಾ ನು ಪ್ರಯತ್ನಿಸು ತ್ತೇ ನೆ ಮತ್ತು ಅದರ ನಂ ತರ ನಾ ನು ಈ ZigBee ಅನ್ನು ZigBee ಸಂ ವಹನದಲ್ಲಿ ಕ್ರಿಯೆಯಲ್ಲಿ ತೋ ರಿಸಲಿದ್ದೇ ನೆ ಆದ್ದರಿಂ ದ ಮೂ ಲಭೂ ತವಾ ಗಿ ನಾ ವು ZigBee ಟ್ರಾ ನ್ಸ್ಮಿ ಟರ್ ಮತ್ತು ಜಿಗ್ಬೀ ರಿಸೀ ವರ್ ಅನ್ನು ಹೊಂ ದಿದ್ದೇ ವೆ ಮತ್ತು ಈ ಟ್ರಾ ನ್ಸ್ಮಿಟರ್ ಹೇ ಗೆ ಕಳು ಹಿಸು ತ್ತದೆ ಮತ್ತು ರಿಸೀ ವರ್ ಸ್ವೀ ಕರಿಸು ತ್ತದೆ ಮತ್ತು ಮೂ ಲತಃ ಟ್ರಾ ನ್ಸ್ಮಿಟರ್ನಿಂ ದ ಕಳು ಹಿಸಿದ ಮಾ ಹಿತಿಯನ್ನು ತೋ ರಿಸು ತ್ತದೆ ಎಂ ಬು ದನ್ನು ನಾ ನು ನಿಮಗೆ ತೋ ರಿಸಲಿದ್ದೇ ನೆ ಆದ್ದರಿಂ ದ ZigBee ಸಂ ಪರ್ಕ ಕ್ಕಾ ಗಿ ZigBee ಮಾ ಡ್ಯೂ ಲ್ಗಳ ನಡು ವೆ ಡೇ ಟಾ ವರ್ಗಾ ವಣೆಗೆ ಬಳಸಲಾ ಗು ವ ಮೂ ಲ ಸಂ ಪರ್ಕ ಮಾ ದರಿಯನ್ನು ಚರ್ಚಿ ಸಲಾ ಗಿದೆ ಮತ್ತು ವಿಶೇ ಷವಾ ಗಿ ನಾ ವು ಅದನ್ನು ಮಾ ಡಲು Xbee ಅನ್ನು ಬಳಸು ತ್ತಿದ್ದೇ ವೆ ಮತ್ತು ಮೂ ಲಭೂ ತವಾ ಗಿ ನಾ ವು ಇಲ್ಲಿ ಗಮನಹರಿಸಲಿದ್ದೇ ವೆ ಈ Xbee ಇದನ್ನು ಮೂ ಲತಃ ZigBee ಎಂ ದು ಉಚ್ಚರಿಸಲಾ ಗು ತ್ತದೆ ಆದರೆ ಈ ಕಂ ಪನಿಗಳಲ್ಲಿ ಒಂ ದಾ ದ ನಿರ್ದಿ ಷ್ಟ ಕಂ ಪನಿಯ ಉತ್ಪನ್ನವಾ ಗಿದೆ ಇದು ZigBee ಪ್ರೋ ಟೋ ಕಾ ಲ್ ಅನ್ನು ಅನು ಸರಿಸು ವ ನಿರ್ದಿ ಷ್ಟ ಉತ್ಪನ್ನವಾ ಗಿದೆ ಈ Xbee ಮಾ ಡ್ಯೂ ಲ್ ಮತ್ತು ಅದರ ಸಂ ರಚನೆಯನ್ನು ನಾ ನು ತೋ ರಿಸಲಿದ್ದೇ ನೆ ಮತ್ತು ಅದರ ನಂ ತರ ನಾ ನು 2 Xbee ಮಾ ಡ್ಯೂ ಲ್ಗಳ ನಡು ವೆ ಮೂ ಲಭೂ ತ ಸಂ ವಹನವನ್ನು ಪರಿಚಯಿಸಲಿದ್ದೇ ನೆ ಪೈ ಥಾ ನ್ ಪ್ರೋ ಗ್ರಾ ಮಿಂ ಗ್ ಭಾ ಷೆಯನ್ನು ಬಳಸಿ ನಾ ನು ಮುಂ ದೆ ಮಾ ಡಲಿದ್ದೇ ನೆ ಆದ್ದರಿಂ ದ ಕೇ ವಲ ರೀ ಕ್ಯಾ ಪ್ ZigBee ಮಧ್ಯ ಶ್ರೇ ಣಿಯ ಸಂ ವಹನಕ್ಕಾ ಗಿ ಬಳಸಲಾ ಗು ವ ಸಂ ವಹನ ಪ್ರೋ ಟೋ ಕಾ ಲ್ ಆಗಿದೆ ಮತ್ತು ಇದು IEEE 802 4 ರ ನಿರ್ದಿ ಷ್ಟ ತೆಯನ್ನು ಅನು ಸರಿಸು ತ್ತದೆ ಮತ್ತು ಇದು IoT ಗಾ ಗಿ ಬಹಳ ಪ್ರಸಿದ್ಧವಾ ದ ಪ್ರೋ ಟೋ ಕಾ ಲ್ಗಳಲ್ಲಿ ಒಂ ದಾ ಗಿದೆ ಇದು ಮನೆ ಆಧಾ ರಿತ ಅಪ್ಲಿಕೇ ಶನ್ಗಳಿಗಾ ಗಿ ಅಥವಾ ಉದ್ಯ ಮ ಆಧಾ ರಿತ ಅಪ್ಲಿಕೇ ಶನ್ಗಳಿಗಾ ಗಿ ZigBee ಅತ್ಯಂ ತ ಜನಪ್ರಿಯ ತಂ ತ್ರಜ್ಞಾ ನವಾ ಗಿದೆ ಮತ್ತು ವೈ ರ್ಲೆಸ್ ಪರ್ಸ ನಲ್ ಏರಿಯಾ ನೆಟ್ವರ್ಕ್ ಗಳಲ್ಲಿ ಕಡಿಮೆ ಡೇ ಟಾ ದರ ಕಡಿಮೆ ವಿದ್ಯು ತ್ ಸಂ ವಹನಕ್ಕಾ ಗಿ ಇದು ಬಹಳ ಜನಪ್ರಿಯವಾ ಗಿದೆ Zigbee ಸ್ಟಾ ರ್ ಟೋ ಪೋ ಲಜಿ ಟ್ರೀ ಟೋ ಪೋ ಲಜಿ ಮತ್ತು ಮೆಶ್ ಟೋ ಪೋ ಲಜಿಯಿಂ ದ ಬೆಂ ಬಲಿತವಾ ದ ವಿವಿಧ ಟೋ ಪೋ ಲಜಿಗಳಿವೆ ನಿರ್ದಿ ಷ್ಟ ವಾ ಗಿ ನಕ್ಷತ್ರ ಮತ್ತು ಜಾ ಲರಿ ಟೊ ಪೊ ಲಾ ಜಿಗಳು ಅತ್ಯಂ ತ ಸಾ ಮಾ ನ್ಯ ವಾ ಗಿದೆ ಮತ್ತು ಮನೆ ಮತ್ತು ಕೈ ಗಾ ರಿಕಾ ಯಾಂ ತ್ರೀ ಕೃತಗೊಂ ಡ ಅನ್ವಯಗಳಿಗೆ ವ್ಯಾ ಪಕವಾ ಗಿ ಬಳಸಲಾ ಗು ತ್ತದೆ The communication range in ZigBee varies from 10 to 100 meters It becomes more if that the receiver and the transmitter are in the line of sight of each other ZigBee ನಲ್ಲಿ ಸಂ ವಹನ ವ್ಯಾ ಪ್ತಿಯು 10 ರಿಂ ದ 100 ಮೀ ಟರ್ ವರೆಗೆ ಬದಲಾ ಗು ತ್ತದೆ ರಿಸೀ ವರ್ ಮತ್ತು ಟ್ರಾ ನ್ಸ್ಮಿ ಟರ್ ಪರಸ್ಪರ ದೃಷ್ಟಿಯ ಸಾ ಲಿನಲ್ಲಿದ್ದರೆ ಅದು ಹೆಚ್ಚು ಆಗು ತ್ತದೆ ಆದ್ದರಿಂ ದ ZigBee ಮಾ ಡ್ಯೂ ಲ್ ಮೂ ಲತಃ 3 ವಿಧಗಳಾ ಗಿರಬಹು ದು ಸಂ ಯೋ ಜಕ ರೌ ಟರ್ ಮತ್ತು ಅಂ ತಿಮ ಸಾ ಧನ ಇರಬಹು ದು ಸಂ ಯೋ ಜಕನು ನೆಟ್ವರ್ಕ್ ನ ಮೂ ಲವಾ ಗಿದೆ ಮತ್ತು ಇದು ಈ ವಿಭಿನ್ನ ನೆಟ್ವರ್ಕ್ ಗಳ ನಡು ವಿನ ಸೇ ತು ವೆಯಾ ಗಿ ಕಾ ರ್ಯ ನಿರ್ವ ಹಿಸು ತ್ತದೆ ರೌ ಟರ್ ಮೂ ಲಭೂ ತವಾ ಗಿ ನೆಟ್ವರ್ಕ್ ನಲ್ಲಿರು ವ ಇತರ ನೋ ಡ್ಗಳಿಗೆ ಮಾ ಹಿತಿಯನ್ನು ಪ್ರಸಾ ರ ಮಾ ಡು ತ್ತದೆ ಮತ್ತು ಅಂ ತಿಮ ಸಾ ಧನಗಳು ಮೂ ಲ ನೋ ಡ್ಗೆ ಸಂ ಪರ್ಕಿ ಸಲು ಮಾ ತ್ರ ಜವಾ ಬ್ದಾ ರರಾ ಗಿರು ತ್ತವೆ ಮತ್ತು ಅಂ ತಿಮ ಸಾ ಧನಗಳಿಂ ದ ಮಾ ಹಿತಿಯ ಯಾ ವು ದೇ ಪ್ರಸಾ ರವನ್ನು ಮಾ ಡಲಾ ಗು ವು ದಿಲ್ಲ ಆದ್ದರಿಂ ದ ಇವು ಗಳು 3 ವಿಭಿನ್ನ ರೀ ತಿಯ ಸಾ ಧನಗಳಾ ಗಿವೆ ಅವು ಗಳು Zigbeeಯಿಂ ದ ಬೆಂ ಬಲಿತವಾ ಗಿದೆ ಆದ್ದರಿಂ ದ ZigBee ಮತ್ತು Xbee ಈ ಪದಗಳನ್ನು ಪರಸ್ಪರ ಬದಲಿಯಾ ಗಿ ಬಳಸಲಾ ಗಿದ್ದರೂ ಅವು ವಿಭಿನ್ನವಾ ಗಿವೆ ಆದ್ದರಿಂ ದ ZigBee ಪ್ರೋ ಟೋ ಕಾ ಲ್ IEEE 802 4 ಸ್ಟ್ಯಾಂ ಡರ್ಡ್ ವಿಶೇ ಷಣಗಳನ್ನು ಆಧರಿಸಿದ ಮೆಶ್ ಸಂ ವಹನ ಪ್ರೋ ಟೋ ಕಾ ಲ್ ಆಗಿದೆ ಆದರೆ Xbee ಕಂ ಪನಿಯು Digi ಯಿಂ ದ ಇದರ ಉತ್ಪನ್ನವಾ ಗಿದೆ ಮತ್ತು ಇದು ವಿಭಿನ್ನ ರೂ ಪಾಂ ತರಗಳಲ್ಲಿ ಬರು ತ್ತದೆ ಇದು ವಿವಿಧ ರೂ ಪಾಂ ತರಗಳಲ್ಲಿ ವಾ ಣಿಜ್ಯಿ ಕವಾ ಗಿ ಲಭ್ಯ ವಿದೆ ಆದ್ದರಿಂ ದ Digi mesh ಪ್ರೋ ಟೋ ಕಾ ಲ್ ಆಗಿದ್ದು ಅದು ಮೂ ಲತಃ ಜಿಗ್ಬೀ ಗೆ ಹೋ ಲು ತ್ತದೆ ಆದರೆ ಕೆಲವು ಹೆಚ್ಚು ವರಿ ವೈ ಶಿಷ್ಟ್ಯ ಗಳನ್ನು ಹೊಂ ದಿದೆ ಆದ್ದರಿಂ ದ Digi mesh ಅನ್ನು ಮೂ ಲತಃ ಎಕ್ಸ್ಬೀ ಬೆಂ ಬಲಿಸು ತ್ತದೆ ಮತ್ತು ಇದು Zigbeeಗೆ ಹೋ ಲು ವ ಕೆಲವು ವೈ ಶಿಷ್ಟ್ಯ ಗಳನ್ನು ಹೊಂ ದಿದೆ ಆದರೆ ಕೆಲವು ಹೆಚ್ಚು ವರಿ ಅಪೇ ಕ್ಷಣೀ ಯ ವೈ ಶಿಷ್ಟ್ಯ ಗಳು ಅವು ಗಳ Digi mesh ಆಗಿದೆ ಆದ್ದರಿಂ ದ ಇವು ಪೂ ರ್ವಾ ಪೇ ಕ್ಷಿತಗಳು ಆರಂ ಭದಲ್ಲಿ ನೀ ವು Xbee ಲೈ ಬ್ರ ರಿಯನ್ನು ಸ್ಥಾ ಪಿಸಬೇ ಕು ಈ ಆಜ್ಞೆಯನ್ನು ಬಳಸಿಕೊಂ ಡು ಪಿಪ್ ಇನ್ಸ್ಟಾ ಲ್ Xbee ಮತ್ತು ನಂ ತರ ನೀ ಡಲಾ ದ ಈ ನಿರ್ದಿ ಷ್ಟ ಲಿಂ ಕ್ನಿಂ ದ XCTU ಸಾ ಫ್ಟ್ವೇ ರ್ ಅನ್ನು ಸ್ಥಾ ಪಿಸಬೇ ಕು ಆದ್ದರಿಂ ದ ನೀ ವು ಈ ನಿರ್ದಿ ಷ್ಟ ಲಿಂ ಕ್ ಅನ್ನು ಕ್ಲಿಕ್ ಮಾ ಡಬಹು ದು ಮತ್ತು ನಿಮ್ಮ ನ್ನು ಅದಕ್ಕೆ ಕರೆದೊ ಯ್ಯ ಲಾ ಗು ತ್ತದೆ ಈ ಲಿಂ ಕ್ನಿಂ ದ ನೀ ವು ಈ ಸಾ ಫ್ಟ್ವೇ ರ್ XCTU ನ ಡೌ ನ್ಲೋ ಡ್ ಮತ್ತು ಸ್ಥಾ ಪನೆಯನ್ನು ಪಡೆಯಲು ಸಾ ಧ್ಯ ವಾ ಗು ತ್ತದೆ ಮತ್ತು ನೀ ವು ಈ ಕಾ ನ್ಫಿಗರೇ ಶನ್ ಮಾ ಡು ವ ಮೊದಲು ಅದನ್ನು ಸ್ಥಾ ಪಿಸು ವ ಅಗತ್ಯ ವಿದೆ ಆದ್ದರಿಂ ದ XCTU ಅನ್ನು Xbee ಮಾ ಡ್ಯೂ ಲ್ಗಳನ್ನು ಸಂ ವಹನಕ್ಕಾ ಗಿ ಬಳಸು ವ ಮೊದಲು ಅವು ಗಳನ್ನು ಕಾ ನ್ಫಿಗರ್ ಮಾ ಡಲು ಬಳಸಲಾ ಗು ತ್ತದೆ ಅಂ ದರೆ Zigbee ಕೇಂ ದ್ರ ಮತ್ತು ಟ್ರಾ ನ್ಸ್ಮಿಟರ್ಗಳನ್ನು ಬಳಸಬಹು ದು ಆದ್ದರಿಂ ದ ಕಾ ನ್ಫಿಗರೇ ಶನ್ಗಾ ಗಿ ನೀ ವು XCTU ಅನ್ನು ಸ್ಥಾ ಪಿಸಿದ ನಂ ತರ ನೀ ವು XCTU ವಿಂ ಡೋ ವನ್ನು ಈ ರೀ ತಿ ತೆರೆಯಿರಿ ಮತ್ತು ನಂ ತರ ನೀ ವು Xbee ಅನ್ನು ಅನ್ವೇ ಷಿಸಲು ಡಿಸ್ಕ ವರ್ ಬಟನ್ ಅನ್ನು ಕ್ಲಿಕ್ ಮಾ ಡಿ ಆದ್ದರಿಂ ದ ಮೂ ಲತಃ ಒಮ್ಮೆ ನೀ ವು ಅದನ್ನು ಮಾ ಡಿದರೆ ನೀ ವು ವಿವಿಧ ಸಾ ಧನಗಳನ್ನು ಸೇ ರಿಸಲು ಮತ್ತು ಸಾ ಧನಗಳನ್ನು ಅನ್ವೇ ಷಿಸಲು ಸಾ ಧ್ಯ ವಾ ಗು ತ್ತದೆ ಸಾ ಧನಗಳನ್ನು ಸೇ ರಿಸಲು ಇದು ನೀ ವು ಬಳಸು ತ್ತಿರು ವ ಬಟನ್ ಆಗಿದೆ ಮತ್ತು ಇದನ್ನು ಕಂ ಡು ಹಿಡಿಯಲು ಮೂ ಲತಃ ನೀ ವು ಬಳಸಲಿರು ವ ಬಟನ್ ಆಗಿದೆ ಆದ್ದರಿಂ ದ ನೀ ವು ಈ ನಿರ್ದಿ ಷ್ಟ ಗುಂ ಡಿಯನ್ನು ಕ್ಲಿಕ್ ಮಾ ಡಿದ ನಂ ತರ ಅದು ವಿಭಿನ್ನ ಮಾ ಡ್ಯೂ ಲ್ಗಳನ್ನು ಕಂ ಡು ಹಿಡಿದಿದೆ ಮತ್ತು ಇದು ಈ ಮಾ ಡ್ಯೂ ಲ್ ಅನ್ನು ಕಂ ಡು ಹಿಡಿದಿದೆ ಮತ್ತು ಕಂ ಡು ಬಂ ದಿದೆ ಆದ್ದರಿಂ ದ ಈ ಅನ್ವೇ ಷಣೆ ಪ್ರಕ್ರಿಯೆಯ ಮೂ ಲಕ ಕಂ ಡು ಹಿಡಿಯಬಹು ದಾ ದ ಹಲವಾ ರು ಇತರ ಮಾ ಡ್ಯೂ ಲ್ಗಳು ಇರಬಹು ದು ಆದ್ದರಿಂ ದ ಈ ಸಾ ಧನಗಳನ್ನು ಕಂ ಡು ಹಿಡಿದ ನಂ ತರ Xbee ಸಾ ಧನಗಳ ಪೋ ರ್ಟ್ ಐಡಿ ಮತ್ತು MAC ವಿಳಾ ಸವನ್ನು ಗು ರು ತಿಸು ವ ಅಗತ್ಯ ವಿದೆ ಮತ್ತು ಈ ಸಂ ವಹನಕ್ಕಾ ಗಿ ಈ ಪೋ ರ್ಟ್ ಐಡಿ ಮತ್ತು MAC ಐಡಿ ಅಗತ್ಯ ವಿದೆ ಮತ್ತು ಇದು ಸಾ ಕಷ್ಟು ಸ್ಪಷ್ಟ ವಾ ಗಿದೆ ಮತ್ತು ಇಲ್ಲಿ ನೀ ವು ಈ ವಿಭಿನ್ನ ಸಾ ಧನಗಳ ಆಧಾ ರದ ಮೇ ಲೆ ನೋ ಡಬಹು ದು ಎಂ ದು ಅನು ಗು ಣವಾ ದ ಪೋ ರ್ಟ್ ಐಡಿ ಮತ್ತು MAC ಐಡಿಯನ್ನು ಕಂ ಡು ಹಿಡಿಯಲಾ ಗು ತ್ತದೆ ನಿಯೋ ಜಿಸಬೇ ಕು ಕಂ ಡು ಹಿಡಿಯಬೇ ಕು ಮತ್ತು ಈ ಸಾ ಧನಗಳ ಹೆಸರು ಗಳನ್ನು ಸಹ ನಿಯೋ ಜಿಸಬೇ ಕಾ ಗು ತ್ತದೆ ಮತ್ತು ಆದ್ದರಿಂ ದ ಇಲ್ಲಿ ಹೆಸರು ಗಳು ನೋ ಡ್ 1 ಮತ್ತು ನೋ ಡ್ 3 ಆದರೆ ನೀ ವು ಬದಲಾ ಯಿಸಬಹು ದು ನೀ ವು ಇಲ್ಲಿ ಮಾ ಡಬಹು ದು ನೀ ವು ಈ ಸಾ ಧನಗಳ ಹೆಸರು ಗಳನ್ನು ಬದಲಾ ಯಿಸಬಹು ದು ಆದ್ದರಿಂ ದ ಟ್ರಾ ನ್ಸ್ಮಿ ಟರ್ ಪ್ರೋ ಗ್ರಾಂ ಗಾ ಗಿ Xbee ಗಾ ಗಿ ಇದು ಮೂ ಲತಃ ಟ್ರಾ ನ್ಸ್ಮಿ ಟರ್ಗಾ ಗಿ ಸ್ಕ್ರೀ ನ್ ಶಾ ಟ್ ಆಗಿದೆ ಈ ಭಾ ಗವು ಮೂ ಲಭೂ ತವಾ ಗಿ Digi Mesh ಲೈ ಬ್ರ ರಿಯನ್ನು ಆಮದು ಮಾ ಡಿಕೊ ಳ್ಳು ವ ಬಗ್ಗೆ ಮಾ ತನಾ ಡು ತ್ತದೆ ಇದು Digi Mesh ಲೈ ಬ್ರ ರಿ ಕಳು ಹಿಸು ವವರ ಪೋ ರ್ಟ್ ಐಡಿಯನ್ನು ಮೂ ಲತಃ ಈ ನಿರ್ದಿ ಷ್ಟ ಕಾ ಮೆಂ ಟ್ ಲೈನ್ ಮೂ ಲಕ ಹೊಂ ದಿಸಲಾ ಗಿದೆ ಮತ್ತು ಗಮ್ಯ ಸ್ಥಾ ನದ ವಿಳಾ ಸಕ್ಕಾ ಗಿ ಈ ಗಮ್ಯ ಸ್ಥಾ ನದ ವಿಳಾ ಸವನ್ನು ಪೈ ಥಾ ನ್ನಲ್ಲಿನ ಈ ನಿರ್ದಿ ಷ್ಟ ಸಾ ಲಿನ ಕೋ ಡ್ ಮೂ ಲಕ ಹೊಂ ದಿಸಲಾ ಗಿದೆ ಮತ್ತು ಡೀ ಫಾ ಲ್ಟ್ ಗು ರಿ ಸಂ ವಹನದ ಪ್ರಸಾ ರ ವಿಧಾ ನವಾ ಗಿದೆ ಇದು ರಿಸೀ ವರ್ ಸೈಡ್ ಪ್ರೋ ಗ್ರಾಂ ಆಗಿದೆ ಮತ್ತೆ ನೀ ವು Digi Mesh ಅನ್ನು ಆಮದು ಮಾ ಡಿಕೊ ಳ್ಳು ತ್ತೀ ರಿ ಮತ್ತು ಈ Digi Mesh ಲೈ ಬ್ರ ರಿಯು ಈ ಸಂ ವಹನವನ್ನು ಬೆಂ ಬಲಿಸಲು ಬೆನ್ನೆಲು ಬಾ ಗಿದೆ ಆದ್ದರಿಂ ದ ಟ್ರಾ ನ್ಸ್ಮಿಟರ್ ಮತ್ತು ರಿಸೀ ವರ್ Xbee ಮಾ ಡ್ಯೂ ಲ್ಗಳಿಗೆ ಆಮದು ಮಾ ಡಿಕೊ ಳ್ಳು ವು ದು ಬಹಳ ಮು ಖ್ಯ ಈ Digi Mesh ಲೈ ಬ್ರ ರಿಯನ್ನು ಆಮದು ಮಾ ಡಿಕೊ ಳ್ಳು ವು ದು ಮು ಖ್ಯ ತದನಂ ತರ ಪೋ ರ್ಟ್ ಅನ್ನು ಹೊಂ ದಿಸಲಾ ಗಿದೆ ರಿಸೀ ವರ್ ಪೋ ರ್ಟ್ ಐಡಿಯನ್ನು ಇಲ್ಲಿ ಹೊಂ ದಿಸಲಾ ಗಿದೆ ಮತ್ತು ನೀ ವು ಅದನ್ನು ನೋ ಡಿದರೆ ಈ ಪ್ರಯತ್ನಿಸಿ ಬ್ಲಾ ಕ್ ಅನ್ನು ಹು ಡು ಕು ತ್ತಿದ್ದರೆ ಕಳು ಹಿಸು ವವರಿಂ ದ ಕಳು ಹಿಸಲಾ ದ ಡೇ ಟಾ ವನ್ನು ಸ್ವೀ ಕರಿಸಲು ಅದು ಕಾ ಯು ತ್ತಿದೆ ಆದ್ದರಿಂ ದ ಇದು ಚೌ ಕಟ್ಟನ್ನು ಓದು ವು ದಕ್ಕಾ ಗಿ ಕಾ ಯು ತ್ತಿದೆ ಆದ್ದರಿಂ ದ ಇದು ಮೂ ಲತಃ ಈ ಬ್ಲಾ ಕ್ ಮತ್ತು ಇದು ಪೈ ಥಾ ನ್ ಕೋ ಡ್ ಮತ್ತು ಆದ್ದರಿಂ ದ ಟ್ರಾ ನ್ಸ್ಮಿ ಟರ್ಗಾ ಗಿ ಔಟ್ಪು ಟ್ ಕನ್ಸೋ ಲ್ ಈ ರೀ ತಿ ಕಾ ಣು ತ್ತದೆ ಆದ್ದರಿಂ ದ ನೀ ವು ಟ್ರಾ ನ್ಸ್ಮಿ ಟರ್ನಿಂ ದ ಕಳು ಹಿಸಲು ಬಯಸು ವ ಸಂ ದೇ ಶವನ್ನು ನೀ ವು ನಮೂ ದಿಸಬಹು ದು ನಾ ವು IIoT ಕೋ ರ್ಸ್ ಗೆ ಸ್ವಾ ಗತ ಎಂ ದು ಟೈ ಪ್ ಮಾ ಡು ತ್ತೇ ವೆ ಎಂ ದು ಹೇ ಳೋ ಣ ತದನಂ ತರ ರಿಸೀ ವರ್ನಲ್ಲಿ ನೀ ವು ಈ ಸಂ ದೇ ಶವನ್ನು IoT ಕೋ ರ್ಸ್ ಗೆ ಸ್ವಾ ಗತ ಎಂ ದು ಸ್ವೀ ಕರಿಸಲಿದ್ದೀ ರಿ ಮತ್ತು u ಎಂ ದರೆ ಅನನ್ಯ ಕೋ ಡ್ ಆದ್ದರಿಂ ದ ನಾ ವು ಅದರ ಬಗ್ಗೆ ಚಿಂ ತಿಸಬೇ ಡಿ ಮತ್ತು ಇದು ಮೂ ಲತಃ ರಿಸೀ ವರ್ ಕೊ ನೆಯಲ್ಲಿ ಸ್ವೀ ಕರಿಸಿದ ಈ ಸಂ ದೇ ಶವಾ ಗಿದೆ ಆದ್ದರಿಂ ದ ಇದರೊಂ ದಿಗೆ ನಾ ವು ಈ ನಿರ್ದಿ ಷ್ಟ ಉಪನ್ಯಾ ಸದ ಅಂ ತ್ಯ ಕ್ಕೆ ಬಂ ದಿದ್ದೇ ವೆ ನಾ ವು ZigBee ಸಂ ರಚನೆಯನ್ನು ನೋ ಡಿದ್ದೇ ವೆ ಮತ್ತು ಕಳು ಹಿಸು ವವರು ಮತ್ತು ಟ್ರಾ ನ್ಸ್ಮಿ ಟರ್ ಮಾ ಡ್ಯೂ ಲ್ ಕಾ ನ್ಫಿಗರೇ ಶನ್ ಅವು ಗಳ ಅನು ಗು ಣವಾ ದ ಕೋ ಡ್ ಮತ್ತು ಡೇ ಟಾ ವನ್ನು ಟ್ರಾ ನ್ಸ್ಮಿ ಟರ್ನಿಂ ದ ಆ ರಿಸೀ ವರ್ಗೆ ಹೇ ಗೆ ಕಳು ಹಿಸಬಹು ದು ಆದ್ದರಿಂ ದ ಈಗ ನಾ ನು ಇಲ್ಲಿಯವರೆಗೆ ವಿವರಿಸಿದ್ದನ್ನು ನಿಮಗೆ ತೋ ರಿಸಲಿದ್ದೇ ನೆ XCTU ಕಾ ನ್ಫಿಗರೇ ಶನ್ ಮತ್ತು Zigbee ಟ್ರಾ ನ್ಸ್ಮಿಟರ್ ಮತ್ತು ರಿಸೀ ವರ್ಗಾ ಗಿ ಈ ಪೈ ಥಾ ನ್ ಕೋ ಡ್ ನಾ ನು ಅದನ್ನು ಕ್ರಿಯೆಯಲ್ಲಿ ತೋ ರಿಸಲಿದ್ದೇ ನೆ ಆದ್ದರಿಂ ದ ನೀ ವು ಇಲ್ಲಿ ನೋ ಡು ವಂ ತೆ ನಾ ವು ಈ ಎರಡು ZigBee ಮಾ ಡ್ಯೂ ಲ್ಗಳನ್ನು ಹೊಂ ದಿದ್ದೇ ವೆ ಇದು ಟ್ರಾ ನ್ಸ್ಮಿಟರ್ ಒಂ ದು Zigbee ಮಾ ಡ್ಯೂ ಲ್ ಮತ್ತು ಇದು ರಿಸೀ ವರ್ ZigBee ಮಾ ಡ್ಯೂ ಲ್ ಆಗಿದೆ ಇದು ಲ್ಯಾ ಪ್ಟಾ ಪ್ಗೆ ಕಾ ಮ್ ಸಂ ಪರ್ಕ ಗೊಂ ಡಿದೆ ಏಕೆಂ ದರೆ Zigbee ಮಾ ಡ್ಯೂ ಲ್ಗಳು ಯು ಎಸ್ಬಿ ಮೂ ಲಕ ಸಂ ಪರ್ಕಿ ಸಬಹು ದು ಆದ್ದರಿಂ ದ ಅನು ಕೂ ಲಕ್ಕಾ ಗಿ ನಾ ವು ಲ್ಯಾ ಪ್ಟಾ ಪ್ ಮೂ ಲಕ ಸಂ ಪರ್ಕಿ ಸಿದ್ದೇ ವೆ ಆದ್ದರಿಂ ದ ಇದು ಟ್ರಾ ನ್ಸ್ಮಿ ಟರ್ ಮಾ ಡ್ಯೂ ಲ್ ಮತ್ತು ಇದು ರಿಸೀ ವರ್ ಮಾ ಡ್ಯೂ ಲ್ ಮತ್ತು ಈ ಸಂ ವಹನವು ಹೇ ಗೆ ನಡೆಯು ತ್ತಿದೆ ಎಂ ಬು ದನ್ನು ನಾ ವು ತೋ ರಿಸು ತ್ತೇ ವೆ ಆದ್ದರಿಂ ದ ನಾ ವು ಈಗಾ ಗಲೇ ಅದಕ್ಕೆ ಅಗತ್ಯ ವಿರು ವ ಕೋ ಡ್ ಅನ್ನು ಬರೆದಿದ್ದೇ ವೆ ಆದರೆ ಅದಕ್ಕೂ ಮೊದಲು ನಾ ನು ನಿಮಗೆ ತೋ ರಿಸು ತ್ತೇ ನೆ ಈ XCTU ಕಾ ನ್ಫಿಗರೇ ಶನ್ ವಿಂ ಡೋ ಗಳನ್ನು ನಾ ನು ನಿಮಗೆ ತೋ ರಿಸು ತ್ತೇ ನೆ ಆದ್ದರಿಂ ದ ಇದು ಮೂ ಲತಃ ಈ XCTU ಕಾ ನ್ಫಿಗರೇ ಶನ್ ವಿಂ ಡೋ ಮತ್ತು ನೀ ವು ನೆನಪಿಸಿಕೊಂ ಡರೆ ಸ್ಲೈ ಡ್ನಲ್ಲಿ ನಾ ನು ನಿಮಗೆ ತೋ ರಿಸಿದ್ದೇ ನೆ ಎಂ ದು ನೀ ವು ಮೊದಲು ಈ ವಿಭಿನ್ನ ನೋ ಡ್ಗಳನ್ನು ಕಾ ನ್ಫಿಗರ್ ಮಾ ಡಬೇ ಕಾ ಗು ತ್ತದೆ ಅವರು ಯಾ ವ ಪೋ ರ್ಟ್ ಕಾ ರ್ಯ ನಿರ್ವ ಹಿಸಲಿದ್ದಾ ರೆ ಯಾ ವು ದು ಕಳು ಹಿಸು ವವರ ಪೋ ರ್ಟ್ ಅದು ರಿಸೀ ವರ್ ಪೋ ರ್ಟ್ ಯಾ ವು ದು ಈ ವಿಭಿನ್ನ ನೋ ಡ್ಗಳ ಹೆಸರು ಗಳು MAC ಐಡಿಗಳು ಮತ್ತು ಈ ಎಲ್ಲಾ ವಿಷಯಗಳನ್ನು ಕಾ ನ್ಫಿಗರ್ ಮಾ ಡಬೇ ಕಾ ಗು ತ್ತದೆ ನೀ ವು ಮಾ ಡಬಹು ದಾ ದ ಅನೇ ಕ ಇತರ ಕಾ ನ್ಫಿಗರೇ ಶನ್ ಕಾ ನ್ಫಿಗರೇ ಶನ್ಗಳು ಆದರೆ ಅವು ಗಳನ್ನು XCTU ಕಾ ನ್ಫಿಗರೇ ಶನ್ ಪರದೆಯಲ್ಲಿ ಮಾ ಡಬಹು ದು ಆದ್ದರಿಂ ದ ನೀ ವು ಅದನ್ನು ಮೂ ಲತಃ ಮಾ ಡಿದ ನಂ ತರ ನೀ ವು ಡೇ ಟಾ ವನ್ನು ರವಾ ನಿಸಬಹು ದು ಮತ್ತು ನಂ ತರ ಅದನ್ನು ಸ್ವೀ ಕರಿಸಬಹು ದು ಆದ್ದರಿಂ ದ ಇದು ಮೂ ಲತಃ ಪೈ ಥಾ ನ್ನಲ್ಲಿನ ರಿಸೀ ವರ್ ಕೋ ಡ್ ಆಗಿದೆ ನಾ ವು ಈ ರಿಸೀ ವರ್ ಕೋ ಡ್ ರಿಸೀ ವರ್ ಅನ್ನು ಹೊಂ ದಿದ್ದೇ ವೆ Xbee ಡಾ ಟ್ p y ಮತ್ತು ಇದು ಮೂ ಲತಃ ಸ್ಲೈ ಡ್ನಲ್ಲಿ ನಾ ನು ನಿಮಗೆ ತೋ ರಿಸು ತ್ತಿರು ವಂ ತೆ ಡೇ ಟಾ ಫ್ರೇ ಮ್ ಅನ್ನು ಓದಲು ಸ್ವಲ್ಪ ಸಮಯದ ಲೂ ಪ್ ಪ್ರಯತ್ನಿಸು ತ್ತಿದೆ ಮತ್ತು ಯಾ ವು ದೇ ಡೇ ಟಾ ವನ್ನು ಕಳು ಹಿಸಲಾ ಗಿದೆಯೇ ಎಂ ದು ನೋ ಡಲು ಪ್ರಯತ್ನಿಸು ತ್ತಿದೆ ಮತ್ತು ಇದು ಈ ಆಮದು ಮಾ ಡಿದ Digi Mesh ಲೈ ಬ್ರ ರಿಯಾ ಗಿದ್ದು ನಾ ನು ನಿಮಗೆ ಈಗಾ ಗಲೇ ಹೇ ಳಿದಂ ತೆ ಇದು ಅಗತ್ಯ ವಿದೆ ಆದ್ದರಿಂ ದ ನಾ ವು ಇದನ್ನು ಇಲ್ಲಿ ಕಾ ರ್ಯ ಗತಗೊ ಳಿಸೋ ಣ ಮತ್ತು ಅದರ ನಂ ತರ ನಾ ವು ಕಳು ಹಿಸು ವವರ x b ಡಾ ಟ್ ಪೈ ಎಂ ಬ ಇನ್ನೊಂ ದು ಕೋ ಡ್ಗೆ ಹೋ ಗೋ ಣ ಇದು ಇಲ್ಲಿ ಇನ್ನೊಂ ದು ಕೋ ಡ್ ಆಗಿದೆ ನಾ ವು Digi Mesh ಲೈ ಬ್ರ ರಿಯನ್ನು ಆಮದು ಮಾ ಡಿಕೊಂ ಡಿದ್ದೇ ವೆ ಮತ್ತು ನಾ ವು ಪೋ ರ್ಟ್ ಅನ್ನು ಹೊಂ ದಿಸಿದ್ದೇ ವೆ ಮತ್ತು ಕಳು ಹಿಸಲಿರು ವ ಈ ಸಂ ದೇ ಶವನ್ನು ರೂ ಪಿಸಲು ನಾ ವು ಪ್ರಯತ್ನಿಸು ತ್ತೇ ವೆ ಈ ಸಂ ದೇ ಶವನ್ನು ಈ ಆಜ್ಞೆಯ ಮೂ ಲಕ ಕಳು ಹಿಸಲಾ ಗು ತ್ತದೆ send acr mes msg ಮತ್ತು msg ಈ ಸಂ ದೇ ಶವನ್ನು ನಿರ್ಮಿ ಸಲಾ ಗಿದೆ ಮತ್ತು ಕಳು ಹಿಸಲಾ ಗು ತ್ತಿದೆ ಆದ್ದರಿಂ ದ ಇದರ ನಂ ತರ ನಾ ವು ಕಳು ಹಿಸು ವವರ ಕಡೆಯಿಂ ದ ಅದು ಹೇ ಗೆ ಕಾ ಣು ತ್ತದೆ ಎಂ ಬು ದನ್ನು ನೋ ಡಲು ನಾ ವು ಈ ಕನ್ಸೋ ಲ್ಗೆ ಹೋ ಗು ತ್ತೇ ವೆ ಆದ್ದರಿಂ ದ ಅದು ರಿಸೀ ವರ್ ಆಗಿತ್ತು ಮತ್ತು ಇದು ಕಳು ಹಿಸು ವವರ ಕನ್ಸೋ ಲ್ ಆಗಿದೆ ನಾ ವು ಇಲ್ಲಿ ಕಾ ರ್ಯ ಗತಗೊ ಳಿಸು ತ್ತೇ ವೆ ನಾ ವು ಓಡು ತ್ತೇ ವೆ ಮತ್ತು ನಾ ವು ಸಂ ದೇ ಶವನ್ನು ಕಳು ಹಿಸು ತ್ತೇ ವೆ ಆದ್ದರಿಂ ದ ನಾ ವು ಯಾ ವು ದೇ ಸಂ ದೇ ಶವನ್ನು ಟೈ ಪ್ ಮಾ ಡಬಹು ದು ನಾ ವು ಹೇ ಳೋ ಣ ಹಲೋ ವರ್ಲ್ಡ್ ಹಲೋ ವರ್ಲ್ಡ್ ಮತ್ತು ನಾ ವು ಅದನ್ನು ಕಳು ಹಿಸು ತ್ತೇ ವೆ ಆದ್ದರಿಂ ದ ಇದನ್ನು ಟ್ರಾ ನ್ಸ್ಮಿ ಟರ್ ಕಡೆಯಿಂ ದ ಕಳು ಹಿಸಲಾ ಗು ತ್ತಿದೆ ನಾ ವು ಅದನ್ನು ಕಳು ಹಿಸು ತ್ತೇ ವೆ ಮತ್ತು ನಾ ವು ಹಿಂ ತಿರು ಗು ತ್ತೇ ವೆ ಮತ್ತು ಅದನ್ನು ಸ್ವೀ ಕರಿಸಲಾ ಗಿದೆಯೇ ಅಥವಾ ಇಲ್ಲವೇ ಎಂ ಬು ದನ್ನು ನಾ ವು ನೋ ಡಬಹು ದು ಆದ್ದರಿಂ ದ ನಾ ವು ಇಲ್ಲಿ ನೋ ಡು ವಂ ತೆ ಅದನ್ನು ಸ್ವೀ ಕರಿಸಲಾ ಗಿದೆ ಹಲೋ ವರ್ಲ್ಡ್ ಅನ್ನು ರಿಸೀ ವರ್ ಬದಿಯಲ್ಲಿ ಸ್ವೀ ಕರಿಸಲಾ ಗಿದೆ ಇದು ರಿಸೀ ವರ್ ಕನ್ಸೋ ಲ್ ಮತ್ತು ಅದು ಕಳು ಹಿಸು ವವರ ಕನ್ಸೋ ಲ್ ಆಗಿತ್ತು ಕಳು ಹಿಸು ವವರ ಕನ್ಸೋ ಲ್ನಿಂ ದ ಅದನ್ನು ಕಳು ಹಿಸಲಾ ಗಿದೆ ಮತ್ತು ರಿಸೀ ವರ್ ಕನ್ಸೋ ಲ್ನಿಂ ದ ನಾ ವು ಇದನ್ನು ಸ್ವೀ ಕರಿಸಲು ಸಾ ಧ್ಯ ವಾ ಗು ತ್ತದೆ ಆದ್ದರಿಂ ದ ನೀ ವೇ ಅದನ್ನು ಪ್ರಯತ್ನಿಸಬಹು ದು ಮತ್ತು ವಿಷಯಗಳು ನಿಮಗಾ ಗಿ ಕಾ ರ್ಯ ನಿರ್ವ ಹಿಸು ತ್ತಿವೆಯೇ ಅಥವಾ ಇಲ್ಲವೇ ಎಂ ಬು ದನ್ನು ನೋ ಡಿ ಇದು ತುಂ ಬಾ ಸರಳವಾ ಗಿದೆ ಮತ್ತು ZigBee ಪ್ರೋ ಗ್ರಾ ಮಿಂ ಗ್ ಅನ್ನು ಬೆಂ ಬಲಿಸಲು ಸಾ ಕಷ್ಟು ಓಪನ್ ಸೋ ರ್ಸ್ ಕೋ ಡ್ ಲಭ್ಯ ವಿದೆ ವಿಶೇ ಷವಾ ಗಿ ಪೈ ಥಾ ನ್ನೊಂ ದಿಗೆ ಮತ್ತು ನಾ ನು ಇಂ ದು ನಿಮಗೆ ಡೆಮೊ ಮಾ ಡಿರು ವ ಈ ನಿರ್ದಿ ಷ್ಟ ಸೆಟಪ್ ಅನ್ನು ನೀ ವು ಪ್ರಯತ್ನಿಸಬಹು ದು ಆದ್ದರಿಂ ದ ಇವು ಗಳು ಈ ಉಲ್ಲೇ ಖಗಳಾ ಗಿವೆ ಮತ್ತು ನೀ ವು ಆಸಕ್ತಿ ಹೊಂ ದಿದ್ದರೆ ನೀ ವು ಹೋ ಗಬಹು ದು ನೀ ವು ಈ ಯಾ ವು ದೇ ಉಲ್ಲೇ ಖಗಳ ಮೂ ಲಕ ಹೋ ಗಬಹು ದು ಮತ್ತು ನಾ ನು ವಿವರಿಸಿರು ವ ಈ ನಿರ್ದಿ ಷ್ಟ ಸೆಟಪ್ ಅನ್ನು ಪ್ರಯತ್ನಿಸಲು ನಾ ನು ನಿಮ್ಮ ನ್ನು ಪ್ರೋ ತ್ಸಾ ಹಿಸು ತ್ತೇ ನೆ ಮತ್ತು ಟ್ರಾ ನ್ಸ್ಮಿಟರ್ನಿಂ ದ ಕೆಲವು ಡೇ ಟಾ ವನ್ನು ಕಳು ಹಿಸಲು ಪ್ರಯತ್ನಿಸಿ ಮತ್ತು ಅದನ್ನು ರಿಸೀ ವರ್ನಲ್ಲಿ ಸರಿಯಾ ಗಿ ಸ್ವೀ ಕರಿಸಲಾ ಗಿದೆಯೇ ಅಥವಾ ಇಲ್ಲವೇ ಎಂ ಬು ದನ್ನು ನೋ ಡಿ ಏಕೆಂ ದರೆ ಅದು Zigbee ಸಂ ವಹನಕ್ಕೆ ಮೂ ಲ ಬಿಲ್ಡಿಂ ಗ್ ಬ್ಲಾ ಕ್ ಆಗಿದೆ ಧನ್ಯ ವಾ ದಗಳು